ಕ್ಯಾಪಾಸಿಟನ್ಸ್ ಟ್ರಾನ್ಸ್ಮಿಷನ್ ಲೈನ್ಸ್ ಕನ್ಟಿನೂಯ್ಡ್ ಆದ್ದರಿಂದ ಇಂದು ನಾವು 3 ಫೇಸ್ ಡಬಲ್ ಸರ್ಕ್ಯೂಟ್ ಲೈನ್ಗಳ ಕೆಪಾಸಿಟನ್ಸ್ ನ್ನು ಪ್ರಾರಂಭಿಸುತ್ತೇವೆ ಆದ್ದರಿಂದ ರೇಖೆಗಳನ್ನು ವರ್ಗಾಯಿಸಲಾಗಿದೆ ಎಂದು ಊಹಿಸಿ ಇಂಡಕ್ಟನ್ಸ್ ಮತ್ತು ಕೆಪಾಸಿಟನ್ಸ್ಗಾಗಿ ಹಿಂದಿನ ವಿಷಯಕ್ಕೆ ಹಿಂತಿರುಗಿ ಆದ್ದರಿಂದ ಇದು ಮೊದಲ ಟ್ರಾನ್ಸ್ಪೋಸಿಷನ್ ಸೈಕಲ್ನ ಸಂರಚನೆಯಾಗಿದೆ ಇದು ಎರಡನೇ ಟ್ರಾನ್ಸ್ಪೋಸಿಷನ್ ಸೈಕಲ್ನ ಸಂರಚನೆಯಾಗಿದೆ ಮತ್ತು ಇದು ಮೂರನೇ ಟ್ರಾನ್ಸ್ಪೋಸಿಷನ್ ಸೈಕಲ್ನ ರೇಖಾಚಿತ್ರವಾಗಿದೆ ಆದ್ದರಿಂದ ವಿಭಾಗ 1 ವಿಭಾಗ 2 ಮತ್ತು ವಿಭಾಗ 3 ಈ ವ್ಯವಸ್ಥೆ ನಾವು ಮೊದಲು ಎಲ್ಲವನ್ನೂ ನೋಡಿದ್ದೇವೆ ಎಲ್ಲಾ ಡಿಸ್ಟೆನ್ಸ್ಗಳನ್ನು ನೀಡಲಾಗಿದೆ ಅಂದರೆ a b c ಮತ್ತು ಇದು a b c ಮೊದಲ ಟ್ರಾನ್ಸ್ಪೋಸಿಷನ್ ಸೈಕಲ್ಗೆ ಎರಡನೆಯದು a b c ಮತ್ತು a' b' c' ಮತ್ತು ಮೂರನೇ ಟ್ರಾನ್ಸ್ಪೋಸಿಷನ್ ಸೈಕಲ್ಗೆ a b c ಮತ್ತು ಇದು a' b' ಮತ್ತು c' ಆದ್ದರಿಂದ ಎಲ್ಲಾ ದೂರಗಳನ್ನು ನಂತರ ಇಲ್ಲಿ ಗುರುತಿಸಲಾಗಿದೆ ಹಾಗೆಯೇ a to c' is d1 a to b' is d2 ಮತ್ತು b to a' d3 ಮತ್ತು b to b' d4 ಎಂದು ಕೊಟ್ಟಿದ್ದೇನೆ ಮತ್ತು a b ಮತ್ತು ಹಾಗೆಯೇ b ಗೆ c ಈ ಅಂತರವು ಸಮ್ಮಿತಿಯಿಂದ ಸಮಾನವಾಗಿರುತ್ತದೆ ಇದು d ಮತ್ತು d ಒಂದೇ ಎಲ್ಲೆಡೆ ಇದೆ ಆದ್ದರಿಂದ 3 ವಿಭಾಗಗಳು 3 ಹಂತದ ಡಬಲ್ ಸರ್ಕ್ಯೂಟ್ ಟ್ರಾನ್ಸ್ಪೋಸ್ ಲೈನ್ಗಳು ಈಗ ನಿಮ್ಮ ತಿಳುವಳಿಕೆ ಮತ್ತು ಎಲ್ಲವನ್ನೂ ವಿಭಾಗ 1 ವಿಭಾಗ 2 ಮತ್ತು ವಿಭಾಗ 3 ಗಾಗಿ ವಾಸ್ತವವಾಗಿ d1d2 ಎಂದು ಗುರುತಿಸಲಾಗಿದೆ ಈ ಎಲ್ಲಾ ಸಂದರ್ಭಗಳಲ್ಲಿ ಕೇವಲ ಸುಲಭ ತಿಳುವಳಿಕೆಗಾಗಿ ನಾನು d1dac1 d2 dab1 d3 daa1 d4 dbb1 and d5 dac ಗೆ ಸಮಾನವಾಗಿರುತ್ತದೆ ಮತ್ತು ಕ್ಯಾಪಿಟಲ್ D dab dbc ಎಂದು ಎಲ್ಲವನ್ನೂ ಗುರುತಿಸಿದ್ದೇನೆ ಅಂತೆಯೇ ವಿಭಾಗ 2 ಮತ್ತು ವಿಭಾಗ 3 ಗಾಗಿ ಎಲ್ಲಾ ಡಿಸ್ಟೆನ್ಸ್ ಗಳನ್ನು ಗುರುತಿಸಲಾಗಿದೆ ಈಗ ಪ್ರತಿ ಹಂತದ ಕಂಡಕ್ಟರ್ ಅನ್ನು ಅದರ ಗುಂಪಿನೊಳಗೆ ವರ್ಗಾಯಿಸಲಾಗುತ್ತದೆ ಈ ಗುಂಪಿನೊಳಗೆ ಇವುಗಳು ಕೇವಲ ವಾಹಕಗಳನ್ನು ಮಾತ್ರ ಸ್ಥಳಾಂತರಿಸಲಾಗುತ್ತದೆ ಆದ್ದರಿಂದ ಡಬಲ್ ಸರ್ಕ್ಯೂಟ್ ಲೈನ್ ಆದ್ದರಿಂದ ಗ್ರೌಂಡ್ ಮತ್ತು ಶೀಲ್ಡ್ ತಂತಿಗಳ ಪರಿಣಾಮವನ್ನು ನಿರ್ಲಕ್ಷಿಸಲಾಗಿದೆ ಏಕೆಂದರೆ ಅದರ ಪರಿಣಾಮ ಅತ್ಯಲ್ಪ ಪ್ರತಿ ಹಂತದ ಸಮಾನ ಧಾರಣವು ತಟಸ್ಥವಾಗಿದೆ Can 0 0242log DeqDs µfkm ಗೆ ಸಮಾನವಾಗಿರುತ್ತದೆ 0242log DeqDs ಆದ್ದರಿಂದ ಈ ಸಂದರ್ಭದಲ್ಲಿ ತಟಸ್ಥಕ್ಕೆ ಪ್ರತಿ ಹಂತದ ಸಮಾನ ಧಾರಣವು ಸಾಮಾನ್ಯವಾಗಿ ಪ್ರತಿ ಕಿಲೋಮೀಟರಿಗೆ ಮೈಕ್ರೊಫಾರ್ಡ್ ಆಗಿದೆ ನಿಮಗೆ log Dr ಸರಿಯಾಗಿ ತಿಳಿದಿದೆ ಆದರೆ 3 ಹಂತದ ಡಬಲ್ ಸರ್ಕ್ಯೂಟ್ ಲೈನ್ ಇದೆ ಆದ್ದರಿಂದ ಇದು ಮೂಲತಃ log DeqDs µfkm ಆಗಿದೆ ಇದು ಸಮೀಕರಣ 35 ಮತ್ತು ಇದನ್ನು ನಾವು ಮೊದಲು ನೋಡಿದ್ದೇವೆ ಮುಂದೆ ನೀವು DeqDs ಅನ್ನು ಲೆಕ್ಕ ಹಾಕಬೇಕು ಕೇವಲ Deq ಮತ್ತು Ds ಈ 2 ಅನ್ನು ಲೆಕ್ಕ ಹಾಕಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ಮೊದಲು Deq ನಾವು ಇಂಡಕ್ಟನ್ಸ್ ಮತ್ತು ಕೆಪಾಸಿಟನ್ಸ್ಗಾಗಿ ನೋಡಿದ್ದೇವೆ ಎಂದು ನಿಮಗೆ ತಿಳಿದಿದೆ Deq Dab Dbc Dca 13 ಮತ್ತು Ds ಸೆಲ್ಫ್ ವನ್ ಸೆಲ್ಫ್ ಜೀರೋ DsaDsbDsc13 ಸಮಾನವಾಗಿದೆ ಈ ಸಮೀಕರಣವನ್ನು 36 ಮತ್ತು ಇದನ್ನು 37 ಎಂದು ಗುರುತಿಸಲಾಗಿದೆ ಈಗ Dab Dab ವಾಸ್ತವವಾಗಿ dab dab1 da1b da1b ಎಂದು ನಾನು ತೋರಿಸುತ್ತಿದ್ದೇನೆ Dab a to b ಗೆ ಸಮನಾಗಿರುತ್ತದೆ ಅಂದರೆ D ಅದು ನಿಮ್ಮ Dab ನಂತರ dab' ಆದ್ದರಿಂದ dab' ನಂತರ da'b ಆದ್ದರಿಂದ da1b1 ಮತ್ತು da1b ಇದು to the power 1 by 4 ಏಕೆಂದರೆ 4 ಡಿಸ್ಟೆನ್ಸ್ಗಳಿವೆ ಆದ್ದರಿಂದ ಮೂಲಭೂತವಾಗಿ ಸಮ್ಮಿತಿಗಳಿಂದ D d2 D d2 12 ಗೆ ಸಮಾನವಾಗಿರುತ್ತದೆ ಹಾಗೆಯೇ Dbc ಅನ್ನು ಲೆಕ್ಕಹಾಕಿ Dbc ಕೂಡ 12 ಆಗುತ್ತದೆ ನೀವು ಬರೆಯಬಹುದಾದ ಸಮ್ಮಿತಿಯಿಂದ ab bc ab bc ನೀವು ಬರೆಯಬಹುದಾದ ಸಮ್ಮಿತಿಯಿಂದ ಅರ್ಧದಷ್ಟು ಇರುತ್ತದೆ ಆದರೆ ac Dab bc ca ಆಗಿರುತ್ತದೆ ca ಒಂದೇ ಆಗಿರುತ್ತದೆ dca dca1 ಇಲ್ಲಿ ಎಲ್ಲಾ 4 ಸಂಯೋಜನೆಗಳನ್ನು ತೆಗೆದುಕೊಳ್ಳಿ ಆದ್ದರಿಂದ dca1 dc1a1 ಮತ್ತು ಈ ಪ್ರಸರಣ ಚಕ್ರದಿಂದ dc1a ಒಂದು ಈ ಅಂಕಿಯಿಂದ ಕೇವಲ 1 ರಿಂದ 4 ಪವರ್ಗೆ ಮಾತ್ರ ಅದು ನಿಜವಾಗಿ d5 d1 d5 d1 ಬರುತ್ತದೆ ಅದು ವಾಸ್ತವವಾಗಿ 2 2 12 ಆದ್ದರಿಂದ Dab Dbc Dca ನೀವು ಅದನ್ನು ಪಡೆದುಕೊಂಡಿದ್ದೀರಿ ಈಗ ನೀವು ಈ ಅಭಿವ್ಯಕ್ತಿಯಲ್ಲಿ Dab Dbc ಮತ್ತು Dca ಅನ್ನು ಬದಲಿಸುತ್ತೀರಿ ಅದು ಸಮೀಕರಣ 35 ನೀವು ಹಾಗೆ ಮಾಡಿದರೆ Deq 12 12 12ಇಡೀ ಪವರ್ 13 ಆಗುತ್ತದೆ ಆದ್ದರಿಂದ D ಟು ದಿ ಪವರ್ ವನ್ ಥರ್ಡ್ ನಂತರ d2 ಟು ದಿ ಪವರ್ ವನ್ ಥರ್ಡ್ ನಂತರ d1 ಟು ದಿ ಪವರ್ 1 ಬೈ 6 ಮತ್ತು d5 ಟು ದಿ ಪವರ್ 1 ಬೈ 6 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ವಾಸ್ತವವಾಗಿ ಸಮೀಕರಣ 38 ಆಗಿದೆ ಅದೇ ರೀತಿ Dsa ನೀವು symmetry ನಿಂದ self one ಅನ್ನು d3 ಗೆ ಮಾತ್ರ r ತೆಗೆದುಕೊಂಡರೆ ಏಕೆಂದರೆ Dac r D3 ಟು ದಿ ಪವರ್ ಹಾಫ್ ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಸಮ್ಮಿತಿಯಿಂದ ನೀವು ಈ ಎಲ್ಲಾ ಲೆಕ್ಕಾಚಾರಗಳನ್ನು ಮಾಡಬಹುದು ನೀವು 4 ಸಂಯೋಜನೆಗಳನ್ನು ತೆಗೆದುಕೊಂಡರೆ rd3rd3 Vlb ಈಕ್ವಲ್ ಟು ದಿ ಪವರ್ 1 ಬೈ 4 ಗೆ ಬರುತ್ತದೆ ಅಂತಿಮವಾಗಿ ಇದು rd2 ಟು ದಿ ಪವರ್ 1 ಬೈ 2 ಆಗಿರುತ್ತದೆ ಆದ್ದರಿಂದ ಮುಂದಿನದು ಒಮ್ಮೆ ನೀವು Dsa Dsb ಮತ್ತು Dsc ಈ ಎಲ್ಲಾ ವಿಷಯಗಳನ್ನು ಪಡೆದರೆ ನಿಮ್ಮ Ds ಆಗಿರುತ್ತದೆ 13 ಆದ್ದರಿಂದ ಈ ಎಲ್ಲಾ 3 ಅಭಿವ್ಯಕ್ತಿಗಳನ್ನು ಬದಲಿಸಿ ನೀವು ಪರ್ಯಾಯವಾಗಿ ಮಾಡಿದರೆ Ds 12 12 1213 ಆದ್ದರಿಂದ ಇದು ವಾಸ್ತವವಾಗಿ r ಟು ದಿ ಪವರ್ 1 ಬೈ 2 ಮತ್ತು d3 ಟು ದಿ ಪವರ್ 1 ಬೈ 3 d4 ಟು ದಿ ಪವರ್ 1 ಬೈ 6 ಗೆ ಬರುತ್ತಿದೆ ಇದು ಸಮೀಕರಣ 39 ಆದ್ದರಿಂದ ನೀವು ಆ ಟ್ರಾನ್ಸ್ಪೊಸಿಷನ್ ಸೈಕಲನ್ನು ನೋಡಿದರೆ ವಿಭಾಗ 2 ಮತ್ತು ವಿಭಾಗ 3 ಗಾಗಿ Deq ಮತ್ತು Ds ಒಂದೇ ಆಗಿರುತ್ತದೆ ಕಂಡಕ್ಟರ್ ಮಾತ್ರ ಸ್ಥಾನವನ್ನು ಬದಲಾಯಿಸುತ್ತಿದೆ ಆದರೆ ಕಾನ್ಫಿಗರೇಶನ್ ಒಂದೇ ಆಗಿರುತ್ತದೆ ಆದ್ದರಿಂದ ಎರಡನೇ ಮತ್ತು ಮೂರನೇ ಪ್ರಕರಣಕ್ಕೆ ಸಹ Deq ಮತ್ತು Ds ಒಂದೇ ಆಗಿರುತ್ತದೆ ಆದ್ದರಿಂದ Deq ಮತ್ತು Ds ಸಮೀಕರಣವನ್ನು ಬದಲಿಸುವುದು 34 ಅಂದರೆ ನೀವು ಈ ಸಮೀಕರಣವನ್ನು 34 ರಲ್ಲಿ ಬದಲಿಸಿದರೆ ನೀವು Can ಅನ್ನು ಪಡೆಯಬಹುದು 0 0242 ಲಾಗ್ ಈ ಎಲ್ಲಾ ಅಭಿವ್ಯಕ್ತಿ ಸರಳೀಕರಣದ ನಂತರ ಪ್ರತಿ ಕಿಲೋಮೀಟರಿಗೆ ಇಷ್ಟು ಮೈಕ್ರೋಫಾರ್ಡ್ ಬರುತ್ತದೆ ಆದ್ದರಿಂದ ಇದು ಸಮೀಕರಣ 40 ಆಗಿದೆ Can0 0242logD13d213d116d516r12d313d416 ಇದು ಮೂಲತಃ ತಟಸ್ಥಕ್ಕೆ ಒಂದು ಹಂತವಾಗಿದೆ ಇದು ಸಮತೋಲಿತ ವ್ಯವಸ್ಥೆಯಾಗಿದೆ ಆದ್ದರಿಂದ bn Can Cbn Ccn ಮೌಲ್ಯಗಳು ಎಲ್ಲಾ ಸಂಖ್ಯಾತ್ಮಕ ಅಭಿವ್ಯಕ್ತಿಗಳು ಒಂದೇ ಮೌಲ್ಯವನ್ನು ಹೊಂದಿರುತ್ತವೆ ಆದ್ದರಿಂದ ಇದು 3 ಹಂತದ ಡಬಲ್ ಸರ್ಕ್ಯೂಟ್ ಲೈನ್ಗಾಗಿ ತಟಸ್ಥ ಕೆಪಾಸಿಟನ್ಸ್ಗೆ ಲೈನ್ ಆಗಿದೆ ಇದು ಅಭಿವ್ಯಕ್ತಿಯಾಗಿದೆ ನೀವು ಏನನ್ನೂ ನೆನಪಿಡುವ ಅಗತ್ಯವಿಲ್ಲ ಏಕೆಂದರೆ ಅದನ್ನು ನೆನಪಿಟ್ಟುಕೊಳ್ಳುವುದು ಅಸಾಧ್ಯ ಆದರೆ ಈ ಎಲ್ಲಾ d1 d2 ಅನ್ನು ತೆಗೆದುಕೊಂಡ ರೀತಿಯಲ್ಲಿ ನೀವು ವಿಭಿನ್ನ ರೀತಿಯಲ್ಲಿ ತೆಗೆದುಕೊಳ್ಳಬಹುದು ವಿಭಿನ್ನ ಪರಿಭಾಷೆಗಳು ಇಲ್ಲಿ ಬರುತ್ತವೆ ನೀವು ಏನು ತೆಗೆದುಕೊಂಡರೂ ಅದು ಬರುತ್ತದೆ ಆದ್ದರಿಂದ ನೀವು ಅದನ್ನು ಪಡೆಯಬೇಕು ಮತ್ತು ನಂತರ ಈ ಕೆಪಾಸಿಟನ್ಸ್ನ ಮೌಲ್ಯ ಏನೆಂದು ಕಂಡುಹಿಡಿಯುವುದು ಉತ್ತಮ ಈಗ ಇನ್ನೊಂದು ವಿಷಯವೆಂದರೆ ಮುಂದಿನದು ಕೆಪಾಸಿಟನ್ಸ್ ಮೇಲೆ ಅರ್ಥ್ ನ ಪರಿಣಾಮವಾಗಿದೆ ಆದ್ದರಿಂದ ಇದು ಧಾರಣಶಕ್ತಿಯ ಮೇಲೆ ಅರ್ಥ್ ಪರಿಣಾಮವಾಗಿದೆ ಇದು ನಿಮ್ಮ ಅರ್ಥ್ ನ ಸಮತಲವಾಗಿದೆ ಎಂದು ಹೇಳಿ ಇದು 0 ಸಂಭಾವ್ಯತೆ ಮತ್ತು ನೀವು ಇಲ್ಲಿ ವಾಹಕವನ್ನು ಹೊಂದಿದ್ದೀರಿ ಎಂದು ಊಹಿಸಿ ಏಕರೂಪದ ಚಾರ್ಜ್ ಅನ್ನು ಏಕರೂಪವಾಗಿ ವಿತರಿಸಲಾಗುತ್ತದೆ ಇವುಗಳು ಪಾಸಿಟಿವ್ ಚಾರ್ಜ್ ಎಂದು ಊಹಿಸಿ ಆದ್ದರಿಂದ ಇದು ಒಂದೇ ಕಂಡಕ್ಟರ್ ಅರ್ಥ್ ನ ಪ್ಲೇನ್ 0 ಸಂಭಾವ್ಯತೆಯಾಗಿದೆ ಮತ್ತು ನೀವು ಸ್ಕೇಲ್ ಅನ್ನು ಪರಿಚಯಿಸುತ್ತೀರಿ ಎಂದರೆ ಇಮೇಜ್ ಚಾರ್ಜ್ ಗಳು ಆದ್ದರಿಂದ ಅರ್ಥ್ ನ ಉಪಸ್ಥಿತಿಯ ಪರಿಣಾಮವನ್ನು ಕೆಲ್ವಿನ್ ಪರಿಚಯಿಸಿದ ಇಮೇಜ್ ಚಾರ್ಜ್ ಗಳ ವಿಧಾನಕ್ಕೆ ಲೆಕ್ಕ ಹಾಕಬಹುದು ಆದ್ದರಿಂದ ಚಿತ್ರ 8 ಏಕರೂಪದ ಚಾರ್ಜ್ ವಿತರಣೆಯೊಂದಿಗೆ ಮತ್ತು ಎತ್ತರದ h ಯೊಂದಿಗೆ ಒಂದು ವಾಹಕವನ್ನು ತೋರಿಸುತ್ತದೆ ಅದು ಸಂಪೂರ್ಣವಾಗಿ ನಡೆಸುವ ಅರ್ಥ್ ನ ಸಮತಲಕ್ಕಿಂತ ಮೇಲಿರುತ್ತದೆ ಅಂದರೆ ಈ ವಾಹಕವು ಗ್ರೌಂಡ್ ಮೇಲಿದ್ದು ಎತ್ತರವು ವಾಸ್ತವವಾಗಿ h ಆಗಿದೆ ಮತ್ತು ನೀವು ಅರ್ಥ್ ನ ಪರಿಣಾಮವನ್ನು ಕರೆಯಬೇಕೆಂದು ನೀವು ಸೇರಿಸಿಕೊಳ್ಳಬೇಕು ಈಗ ಏನು ಮಾಡಬಹುದು ಎಂದರೆ ನಾವು ಅದನ್ನು ಇಮೇಜ್ ಕಂಡಕ್ಟರ್ ಆಗಿ ಮಾಡುತ್ತೇವೆ ಇದು ಚಾರ್ಜ್ q ಎಂದು ಭಾವಿಸೋಣ ನಂತರ ನಾವು ಇನ್ನೊಂದು ಇಮೇಜ್ ಕಂಡಕ್ಟರ್ ಅನ್ನು ತೆಗೆದುಕೊಳ್ಳುತ್ತೇವೆ ಅದು ಪ್ಲಸ್ ಚಾರ್ಜ್ q ಆಗಿದ್ದರೆ ಅದು ಮೈನಸ್ q ಆಗಿರುತ್ತದೆ ಮತ್ತು ಅದು ಇಲ್ಲಿಂದ ಇಲ್ಲಿಗೆ ಇದ್ದರೆ ಅದು h ಎಂದು ಊಹಿಸಿಕೊಳ್ಳಿ ಅದು ಗ್ರೌಂಡ್ ಕೆಳಗೆ ಕೂಡ ಇದೆ ಅದು ಎತ್ತರ h ಆಗಿದೆ ಆದ್ದರಿಂದ ಒಟ್ಟು ಎತ್ತರ ಇಲ್ಲಿಂದ ಇಲ್ಲಿಗೆ 2 h ಮತ್ತು ಇದು ವಾಸ್ತವವಾಗಿ ಕೆಲ್ವಿನ್ ಈ ಪರಿಕಲ್ಪನೆಯನ್ನು ಪರಿಚಯಿಸಿದೆ ಆದ್ದರಿಂದ ಈ ವಾಹಕವು ಪಾಸಿಟಿವ್ ವಿದ್ಯುದಾವೇಶ q ಕೂಲಂಬ್ ಅನ್ನು ಹೊಂದಿದೆ ಎಂದು ನಾವು ಭಾವಿಸಿದರೆ ಆಗ ನೆಗೆಟಿವ್ ಚಾರ್ಜ್ ಮೈನಸ್ q ಕೂಲಂಬ್ ಅನ್ನು ಅರ್ಥ್ ನಲ್ಲಿ ಪ್ರಚೋದಿಸಲಾಗುತ್ತದೆ ಅಂದರೆ ಅದು ಇಲ್ಲಿದೆ ಅದು q ಆಗಿದ್ದರೆ ಇಲ್ಲಿ ಅದು ಮೈನಸ್ q ಆಗಿರುತ್ತದೆ ಎಂದು ನಾವು ಊಹಿಸುತ್ತೇವೆ ಇನ್ನೊಂದು ವಿಷಯವೆಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಿಮಗೆ ತಿಳಿದಿರುವ ಪಾಸಿಟಿವ್ ಚಾರ್ಜ್ ನಿಂದ ಹುಟ್ಟಿಕೊಳ್ಳುತ್ತವೆ ಮತ್ತು ವಾಹಕದ ಮೇಲೆ ಮತ್ತು ನೆಗೆಟಿವ್ ಚಾರ್ಜ್ ಗಳ ಮೇಲೆ ಕೊನೆಗೊಳ್ಳುತ್ತವೆ ಅದಕ್ಕಾಗಿಯೇ ಇದನ್ನು ಈ ರೀತಿ ಮಾಡಲಾಗಿದೆ ಪಾಸಿಟಿವ್ ಚಾರ್ಜ್ ನಿಂದ ಹುಟ್ಟಿಕೊಂಡಿದೆ ಇದು ಪಾಸಿಟಿವ್ ಚಾರ್ಜ್ ಎಂದು ಊಹಿಸಿ ಮತ್ತು ಇಲ್ಲಿ ನೆಗೆಟಿವ್ ಚಾರ್ಜ್ನಲ್ಲಿ ಕೊನೆಗೊಳ್ಳುತ್ತದೆ ಆದ್ದರಿಂದ ಚಿತ್ರ 8 ನಲ್ಲಿ ಅಂದರೆ ಈ ಒಂದು ಅರ್ಥ್ ನ ಸಮತಲ ಮತ್ತು ಒಂದು ಕಂಡಕ್ಟರ್ನ ಇಮೇಜ್ ಚಾರ್ಜ್ ಅರ್ಥ್ ನ್ನು ಇಮೇಜ್ ಕಂಡಕ್ಟರ್ನಿಂದ ಬದಲಾಯಿಸಲಾಗಿದೆ ಎಂದು ತೋರಿಸುತ್ತದೆ ಮೂಲ ವಾಹಕದ ಕೆಳಗೆ ನೇರವಾಗಿ ಇರುತ್ತದೆ ಆದ್ದರಿಂದ ಸಮತಲದ ಮೇಲಿನ ವಿದ್ಯುತ್ ಕ್ಷೇತ್ರವು ಇಲ್ಲಿರುವ ವಿದ್ಯುತ್ ಕ್ಷೇತ್ರವು ಒಂದೇ ಆಗಿರುತ್ತದೆ ಇಲ್ಲಿಯೂ ಸಹ ಅದೇ ಅಂದರೆ ನೀವು ಈ ಮೇಲಿನ ಯಾವುದೇ 2 ಬಿಂದುಗಳ ನಡುವೆ ಸಂಭಾವ್ಯತೆಯನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿದರೆ ಇಲ್ಲಿ ನಾವು ವಾಸ್ತವವಾಗಿ ಒಂದೇ ಎಂದು ಭಾವಿಸುತ್ತೇವೆ ಆದ್ದರಿಂದಲೇ ಬಯಲಿನ ಪ್ಲೇನ್ ಮೇಲಿರುವ ವಿದ್ಯುತ್ ಕ್ಷೇತ್ರವು ಇಮೇಜ್ ಕಂಡಕ್ಟರ್ಸ್ ಬದಲಿಗೆ ಗ್ರೌಂಡ್ ಇರುವಾಗ ಇರುವಂತೆ ಮಾಡಿದ್ದೇನೆ ಆದ್ದರಿಂದ ಅರ್ಥ್ ಮೇಲಿನ ಯಾವುದೇ 2 ಬಿಂದುಗಳ ನಡುವಿನ ವೋಲ್ಟೇಜ್ ಫಿಗರ್ a ಮತ್ತು ಫಿಗರ್ b ನಲ್ಲಿರುವಂತೆಯೇ ಇರುತ್ತದೆ ಆದ್ದರಿಂದ ಯಾವುದೇ 2 ಪಾಯಿಂಟ್ಗಳಿಗೆ ನೀವು ತೆಗೆದುಕೊಳ್ಳುವ ಯಾವುದೇ ವೋಲ್ಟೇಜ್ ಇಲ್ಲಿರುತ್ತದೆ ಈ ಸಮತಲದ ಮೇಲಿರುವ ಈ ವಿಷಯವೂ ಇರುತ್ತದೆ ಯಾವುದೇ 2 ಪಾಯಿಂಟ್ ವೋಲ್ಟೇಜ್ ಅದೇ ಪಾಯಿಂಟ್ ಆಗಿರುತ್ತದೆ ವೋಲ್ಟೇಜ್ ಒಂದೇ ಆಗಿರುತ್ತದೆ ಈ ಇಮೇಜ್ ಕಂಡಕ್ಟರ್ ಅನ್ನು ಪರಿಗಣಿಸಿ ನೀವು ಕೆಪಾಸಿಟರ್ ಮೇಲೆ ಅರ್ಥ್ ನ ಪರಿಣಾಮ ಏನೆಂದು ಕಂಡುಹಿಡಿಯಬೇಕು ಆದ್ದರಿಂದ ಉದಾಹರಣೆಗೆ ಅಂತಹ ವಿಷಯವನ್ನು ಪಡೆಯಲು ಅರ್ಥ್ ನ ಪರಿಣಾಮವನ್ನು ಪರಿಗಣಿಸಿ ಒಂದೇ ಹಂತದ ರೇಖೆಯ ಧಾರಣ ಆದ್ದರಿಂದ ನಾವು ಇಲ್ಲಿ ಒಂದೇ ಹಂತವನ್ನು ಮಾತ್ರ ತೋರಿಸುತ್ತೇವೆ 3 ಹಂತ ಇದನ್ನು ಮಾಡಲು ನಾವು ನಿಮಗೆ ಬಿಡುತ್ತೇವೆ ಆದ್ದರಿಂದ ಸಿಂಗಲ್ ಫೇಸ್ ಲೈನ್ ಅವುಗಳ ತ್ರಿಜ್ಯ r ಬಲವನ್ನು ಹೊಂದಿದೆ ಮತ್ತು 2 ವಾಹಕಗಳಿವೆ ಎಂದು ನಾವು ಭಾವಿಸುತ್ತೇವೆ ಇಲ್ಲಿ ಚಾರ್ಜ್ ಇದ್ದರೆ q1 q ಗೆ ಸಮನಾಗಿರುತ್ತದೆ ನಂತರ ಸ್ವಾಭಾವಿಕವಾಗಿ ಇಲ್ಲಿ q2 ಮೈನಸ್ q ಆಗಿರುತ್ತದೆ ಮತ್ತು ಈ ಚಿತ್ರವು ಚಾರ್ಜ್ ಆಗುತ್ತದೆ ಅದು q1 q ಆಗಿದ್ದರೆ ಅದು ಇಲ್ಲಿ ಮೈನಸ್ q ಆಗಿರುತ್ತದೆ ಆದ್ದರಿಂದ ನಾವು q3 q1 q ಇಮೇಜ್ ಚಾರ್ಜ್ಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ ಇದು ಇದರ ಇಮೇಜ್ ಚಾರ್ಜ್ ಆಗಿದೆ ಅಂತೆಯೇ ಈ ಒಂದು ಇಮೇಜ್ನ ಚಾರ್ಜ್ ಇದಾಗಿದೆ ಇದು ಭೂಮಿಯ ಸಮತಲವಾಗಿದೆ ಇದು q2 q ಅಂದರೆ ಇಮೇಜ್ ಚಾರ್ಜ್ ಜೊತೆಗೆ q ಆಗಿರುತ್ತದೆ ಆದ್ದರಿಂದ q4 q2 q ಆದ್ದರಿಂದ ಈ 2 ವಾಹಕಗಳ ನಡುವಿನ ಅಂತರವು d ಆದ್ದರಿಂದ ಇಮೇಜ್ ಕಂಡಕ್ಟರ್ನ ನಡುವಿನ ಅಂತರವೂ d ಆಗಿದೆ ಗ್ರೌಂಡ್ನಿಂದ ಎತ್ತರವು h ಆಗಿದೆ ಈ ಭಾಗವು ಸಹ h ಆಗಿದೆ ಆದ್ದರಿಂದ ಸಂಪೂರ್ಣವಾಗಿ 2 h ಆದ್ದರಿಂದ ಮೊದಲು ನೀವು ವಾಹಕಗಳು 1 ಮತ್ತು 2 ನಡುವಿನ ಸಂಭಾವ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು ಮತ್ತು ನೀವು ಸಮೀಕರಣ 5 ಅನ್ನು ಅನ್ವಯಿಸಬೇಕು ಈ ಹಿಂದೆ ನಾವು ತಿಳಿದಿರುವ ಸಮೀಕರಣ 5 ಅನ್ನು ನೀಡಿದ್ದೇವೆ ನಾನು ಮತ್ತೊಮ್ಮೆ ಬರೆಯುತ್ತಿದ್ದೇನೆ ಆದ್ದರಿಂದ ಇದು 4 ಕಂಡಕ್ಟರ್ಗಳಿಗೆ ಪರಿಣಾಮಕಾರಿಯಾಗಿರುತ್ತದೆ ಏಕೆಂದರೆ ಇದು ಸಹಜವಾಗಿ ಇದು 2 ಕಂಡಕ್ಟರ್ ಸಿಂಗಲ್ ಫೇಸ್ ಆದರೆ 2 ಇಮೇಜ್ ಕಂಡಕ್ಟರ್ಗಳು ಇವೆ ಆದ್ದರಿಂದ ನೀವು 4 ಕಂಡಕ್ಟರ್ಗಳನ್ನು ಪರಿಗಣಿಸಬೇಕು ಆದ್ದರಿಂದ ನೀವು ಸಮೀಕರಣ 5 ಅನ್ನು ಅನ್ವಯಿಸಿದರೆ ಸಾಮಾನ್ಯವಾಗಿ ಈ 1 ಮತ್ತು 2 ನಡುವಿನ ವೋಲ್ಟೇಜ್ಗೆ ಏನಾಗುತ್ತದೆ ಈ 2 ವಾಹಕಗಳು V12 ನೀವು ಸಮೀಕರಣ 5 ಅನ್ನು ಅನ್ವಯಿಸಿ ಎಂದು ಬರೆಯಬಹುದು ನೀವು ಸಮೀಕರಣ 5 ಗೆ ಹಿಂತಿರುಗಿ ನಾನು ಸಮೀಕರಣ 5 ಅನ್ನು ತ್ವರಿತವಾಗಿ ಕಂಡುಹಿಡಿಯಬಹುದೇ ಎಂದು ನೋಡೋಣ1 ನಿಮಿಷ ಸುಮ್ಮನೆ ಹಿಡಿದುಕೊಳ್ಳಿ ಈ ಸಮೀಕರಣ 5 ಇದು ವಾಸ್ತವವಾಗಿ ಸಮೀಕರಣ 5 ಇದು ಸಾಮಾನ್ಯ ಸೂತ್ರ Vki12πε0 ಇದು m 1 ರಿಂದ N ಗೆ ಸಮಾನವಾಗಿರುತ್ತದೆ qmln DimDkm volts ಆದ್ದರಿಂದ ಇಲ್ಲಿ 2 ಚಿತ್ರ ಕಂಡಕ್ಟರ್ಗಳು ಸೇರಿದಂತೆ 4 ಕಂಡಕ್ಟರ್ಗಳು ಇವೆ ಆದ್ದರಿಂದ n 4 ಆಗಿದೆ ಮತ್ತು ನೀವು k ಎಂಬುದು 1 ಕ್ಕೆ ಸಮಾನವಾಗಿದೆ I 2 ಅಂದರೆ V12 ಎಂದು ಕಂಡುಹಿಡಿಯಬೇಕು ಆದ್ದರಿಂದ ಇಲ್ಲಿ ಅದೇ 12πε0 m 1 ರಿಂದ 4 ಕ್ಕೆ ಸಮನಾಗಿರುತ್ತದೆ ಮತ್ತು ಇಲ್ಲಿ k ಎಂಬುದು 1 ಮತ್ತು I 2 ಕ್ಕೆ ಸಮನಾಗಿರುತ್ತದೆ ಅಂದರೆ k 1 ಕ್ಕೆ ಸಮನಾಗಿದ್ದರೆ ಅದು d1m ಆಗಿದೆ I 2 ಕ್ಕೆ ಸಮನಾಗಿದ್ದರೆ ಅದು d2m ಸರಿ ಆದ್ದರಿಂದ ಈ ಸಮೀಕರಣ 5 ಆಗುತ್ತದೆ 12π0 m 1 ರಿಂದ 4 qmln D2mD1m ಈಗ ನೀವು ಇದನ್ನು ವಿಸ್ತರಿಸಿದರೆ ಅದು ಆಗುತ್ತದೆ V12 12π0q1ln D21D11 q2ln D22D12 q3ln D23D13 q4ln D24D14 ಇದು ಸಮೀಕರಣ 41 ಆಗಿದೆ ಈಗ d11 d22 r ವಾಹಕದ ತ್ರಿಜ್ಯ ಮತ್ತು d12 d21 D ಏಕೆಂದರೆ r ಗೆ ಹೋಲಿಸಿದರೆ d ತುಂಬಾ ದೊಡ್ಡದಾಗಿದೆ ಆದ್ದರಿಂದ ಅದಕ್ಕಾಗಿಯೇ d12 d21 D ಈಗ d23 ಮತ್ತು d14 ಸಮಾನವಾಗಿವೆ ಅಂದರೆ d23 ನನ್ನ ಪ್ರಕಾರ ಈ ಡೈಗೊನಲ್ ಮತ್ತು d14 ಈ ಡೈಗೊನಲ್ ಮತ್ತು ಈ ಕರ್ಣೀಯ ಒಂದು d23 ಮತ್ತು d14 ಇದಕ್ಕೆ ಸಮಾನವಾಗಿರುತ್ತದೆ ಮೂಲತಃ d ಚೌಕದ ಅಡಿಯಲ್ಲಿ ಮತ್ತು ಇಲ್ಲಿ ಅದು 2h ಆಗಿದೆ ಆದ್ದರಿಂದ ರೂಟ್ ಅಡಿಯಲ್ಲಿ ಡಿ ಸ್ಕ್ವೇರ್ ಜೊತೆಗೆ 2 ಗಂ ಸಂಪೂರ್ಣ ಚೌಕ ಅಂದರೆ d24h2 ಅದಕ್ಕಾಗಿಯೇ d23d14 4h2d2 ಮತ್ತು d13 d34 d13 2h ಎಂಬುದು d24 2h ಗೆ ಸಮಾನವಾಗಿರುತ್ತದೆ ಅಂದರೆ d13 d24 2h ಈಗ ಇಲ್ಲಿ ಎಲ್ಲವನ್ನೂ ವ್ಯಾಖ್ಯಾನಿಸಲಾಗಿದೆ q1q2 q3 q4 ಎಲ್ಲವನ್ನೂ ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ q1q q2 q q3 q ಮತ್ತು q4 q ಆದ್ದರಿಂದ ಈ ಎಲ್ಲಾ ವಿಷಯಗಳನ್ನು ನೀವು ಸಮೀಕರಣ 41 ರಲ್ಲಿ ಬದಲಿಸಿ ಮತ್ತು ಸರಳಗೊಳಿಸಿ ಆದ್ದರಿಂದ ನಿಮ್ಮ V12 ಗೆ ಸಮಾನವಾಗಿರುತ್ತದೆ ಪರ್ಯಾಯದ ನಂತರ ಅದು ಈ ರೀತಿ ಬರುತ್ತದೆ V1212π0qlndr qrd q4h2D22h q 2h4h2D2 right ಆದ್ದರಿಂದ V12 ಸಮನಾಗಿರುತ್ತದೆ 2π0 ಇದು ಸರಳೀಕರಣದ ನಂತರ ಬರುತ್ತದೆ 2 qlndr2q 2h4h2D2 ಆದ್ದರಿಂದ V12 q02Dhr4h2D2 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ 2 ಈ 2 ಮತ್ತು ಈ 2 ಈ 2 ಸಾಮಾನ್ಯ ತೆಗೆದುಕೊಳ್ಳುತ್ತದೆ ಈ 2 ರದ್ದುಗೊಳ್ಳುತ್ತದೆ ಈ ಎರಡು ಈ ಎರಡು ಆದ್ದರಿಂದ ln ಮತ್ತು ln ಆಗಿದ್ದರೆ ಅದು ಮೂಲತಃ ln 2Dhr4h2D2 volts ⁡ಆದ್ದರಿಂದ V12 q0 Dr1D24h212 ಇದು ಸಮೀಕರಣ 42 ಆಗಿದೆ ಅರ್ಥ್ ನ ಪರಿಣಾಮ ಇಲ್ಲದಿದ್ದರೆ ಇದು ವೋಲ್ಟೇಜ್ ವಿಷಯವಾಗಿದೆ ನಂತರ ಅದು ಮೊದಲು ಕೇವಲ Dr ಆಗಿತ್ತು ಆದರೆ ಈಗ ಅದು r ಆಗಿ 1D24h212 ಆಗಿದೆ ಅಂದರೆ ಈ ಅಂಶವನ್ನು r ನೊಂದಿಗೆ ಗುಣಿಸಲಾಗಿದೆ ಆದ್ದರಿಂದ C12 qV12 0ln Dr1D24h212 ಪ್ರತಿ ಮೀಟರ್ ಫರಡ್ಗೆ ಸಮಾನವಾಗಿರುತ್ತದೆ ಇದು ಸಮೀಕರಣ 43 ಆಗಿದೆ ಈಗ ನೀವು ಅದನ್ನು ನೈಸರ್ಗಿಕ ಲಾಗ್ಗೆ ಬದಲಾಗಿ ಲಾಗ್ಗೆ ಪರಿವರ್ತಿಸುತ್ತೀರಿ C12 0 ಇದು ಸಮೀಕರಣ 44 ಆಗಿದೆ ಈಗ ಸಮೀಕರಣ 44 ರಲ್ಲಿ ಅರ್ಥ್ ನ ಉಪಸ್ಥಿತಿಯು r ಮತ್ತು r ಅನುಪಾತವನ್ನು ಮಾರ್ಪಡಿಸುತ್ತದೆ ಎಂದು ಗಮನಿಸಬಹುದು 1D24h212 ಆದ್ದರಿಂದ ಮೊದಲು ಅರ್ಥ್ ನ ಪರಿಣಾಮವು ಇರಲಿಲ್ಲ ಅದು r ಮಾತ್ರ ಆದರೆ ಈಗ ಈ ಅರ್ಥ್ ನೊಂದಿಗೆ ಒಂದು ಅಂಶವನ್ನು ಗುಣಿಸಲಾಗಿದೆ ಅದು 1D24h212 ಆದಾಗ್ಯೂ ಈ D24h2 ಪದವು ವಾಸ್ತವವಾಗಿ ತುಂಬಾ ಚಿಕ್ಕದಾಗಿದೆ ಮತ್ತು ಆದ್ದರಿಂದ ರೇಖೆಯ ಸಾಮರ್ಥ್ಯದ ಮೇಲೆ ಅರ್ಥ್ ನ ಪರಿಣಾಮವು ವಾಸ್ತವವಾಗಿ ಈ ಪದವು ಅತ್ಯಲ್ಪವಾಗಿದೆ ಈ D24h2 ವಾಸ್ತವವಾಗಿ ಈ d ಗೆ ಹೋಲಿಸಿದರೆ ಕಂಡಕ್ಟರ್ ಗ್ರೌಂಡ್ನಿಂದ ಹೆಚ್ಚು ಮೇಲಿರುತ್ತದೆ ಏಕೆಂದರೆ d ಎಂಬುದು 2 ವಾಹಕಗಳ ನಡುವಿನ ಅಂತರವಾಗಿದೆ ಮತ್ತು h ಎಂಬುದು ನೆಲದಿಂದ ಕಂಡಕ್ಟರ್ನ ಎತ್ತರವಾಗಿದೆ ಆದ್ದರಿಂದ D24h2 ತುಂಬಾ ಚಿಕ್ಕದಾಗಿರುತ್ತದೆ ಆದ್ದರಿಂದ ಅದರ ಪರಿಣಾಮವು ಅತ್ಯಲ್ಪವಾಗಿದೆ ಆದ್ದರಿಂದ ಇದು ನಿಮ್ಮ ಸಿಂಗಲ್ ಫೇಸ್ ಲೈನ್ಗಾಗಿ ಆದ್ದರಿಂದ 3 ಹಂತಗಳಿಗೆ ನೀವೇ ಪ್ರಯತ್ನಿಸಬೇಕೆಂದು ನಾನು ಸಲಹೆ ನೀಡುತ್ತೇನೆ ಈಗ ಉದಾಹರಣೆಗೆ ಬರೋಣ ಆದ್ದರಿಂದ ಇದು ಫಿಗರ್ 10 3 ಹಂತದ ಬಂಡಲ್ ಕಂಡಕ್ಟರ್ಗಳು ಆದ್ದರಿಂದ ಚಿತ್ರ 10 ಸಂಪೂರ್ಣವಾಗಿ ಸ್ಥಳಾಂತರಗೊಂಡ 50 ಹರ್ಟ್ಜ್ ಅನ್ನು ತೋರಿಸುತ್ತದೆ 250 ಕಿಲೋಮೀಟರ್ ಉದ್ದದ 3 ಹಂತದ ರೇಖೆಯು ಪಕ್ಕದ ವಾಹಕಗಳ ನಡುವೆ 10 ಮೀಟರ್ನೊಂದಿಗೆ ಸಮತಟ್ಟಾದ ಸಮತಲ ಹಂತದ ಅಂತರವನ್ನು ಹೊಂದಿದೆ ಹೊರಗಿನ ತ್ರಿಜ್ಯವು 1 2 ಸೆಂಟಿಮೀಟರ್ಗಳಾಗಿದ್ದರೆ ಅಂದರೆ ಇದು ಕೇಂದ್ರ ಸ್ಟ್ರಾಂಡ್ ಮತ್ತು ಅದರ ಸುತ್ತಲೂ ಇನ್ನೂ 6 ಇವೆ ಆದರೆ ಹೊರಗಿನ ತ್ರಿಜ್ಯವನ್ನು ಇಲ್ಲಿ r1 ಅಥವಾ ಯಾವುದರ ಪ್ರಶ್ನೆಯನ್ನು ನೀಡಲಾಗಿಲ್ಲ ಆದ್ದರಿಂದ ಹೊರಗಿನ ತ್ರಿಜ್ಯವು 1 2 ಸೆಂಟಿಮೀಟರ್ ಆಗಿದ್ದರೆ ಮತ್ತು ಲೈನ್ ವೋಲ್ಟೇಜ್ 220 kV ಆಗಿದ್ದರೆ ನೀವು ಪ್ರತಿ ಹಂತಕ್ಕೆ ಚಾರ್ಜಿಂಗ್ ಕರೆಂಟ್ ಅನ್ನು ನಿರ್ಧರಿಸಬೇಕು ಮತ್ತು MVAr ನಲ್ಲಿನ ಒಟ್ಟು ಪ್ರತಿಕ್ರಿಯಾತ್ಮಕ ಶಕ್ತಿಯು ಲೈನ್ ಕೆಪಾಸಿಟನ್ಸ್ನಿಂದ ಸರಬರಾಜು ಮಾಡಲ್ಪಟ್ಟಿದೆ ಏಕೆಂದರೆ ನಿಮಗೆ ಲೈನ್ ಕೆಪಾಸಿಟನ್ಸ್ ತಿಳಿದಿದೆ ಎಂದು ನೀವು ಪರಿಗಣಿಸಿದಾಗಲೆಲ್ಲಾ ಚಾರ್ಜಿಂಗ್ ಕೆಪಾಸಿಟನ್ಸ್ ವಾಸ್ತವವಾಗಿ ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ಚುಚ್ಚುತ್ತದೆ ಆದ್ದರಿಂದ ನಿರ್ದಿಷ್ಟವಾಗಿ ಹೆಚ್ಚಿನ ವೋಲ್ಟೇಜ್ ಲಾಂಗ್ ಟ್ರಾನ್ಸ್ಮಿಷನ್ ಲೈನ್ಗಾಗಿ ನೀವು ಚಾರ್ಜಿಂಗ್ ಕೆಪಾಸಿಟನ್ಸ್ ಅನ್ನು ಪರಿಗಣಿಸಬೇಕು ಅಂದರೆ ಅದು ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ಚುಚ್ಚುತ್ತದೆ ಆದ್ದರಿಂದ ಅಂದರೆ ಲೈನ್ ಕೆಪಾಸಿಟನ್ಸ್ನಿಂದ ಒದಗಿಸಲಾದ ಮೆಗಾವರ್ಸ್ ಎಂವಿಎಆರ್ ನಲ್ಲಿನ ಒಟ್ಟು ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ನೀವು ಕಂಡುಹಿಡಿಯಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ಇದು ಬಂಡಲ್ ಕಂಡಕ್ಟರ್ಗಳ ಸಂರಚನೆಯಾಗಿದೆ ಆದರೆ ಪ್ರತಿ ಹಂತ 2 ರಲ್ಲಿ aa1 ಅಂತಹ ವಾಹಕಗಳು ಬಲ aa1 bb1 cc1 ಇವೆ ಆದ್ದರಿಂದ ಈ 2 ನಡುವಿನ ಅಂತರವು ಇಲ್ಲಿಯೂ 0 4 ಮೀಟರ್ ಆಗಿದೆ ಇಲ್ಲಿಯೂ ಸಹ ಅದು ಒಂದೇ ಆಗಿರುತ್ತದೆ ಮತ್ತು ದೂರವು 10 ಮೀಟರ್ ಮತ್ತು 10 ಮೀಟರ್ ಆಗಿದೆ ಆದ್ದರಿಂದ ನಾವು ಮಾಡಬೇಕಾಗಿರುವುದು ಹೊರಗಿನ ತ್ರಿಜ್ಯವನ್ನು ನೀಡಲಾಗಿದೆ ಆದ್ದರಿಂದ ಇದು 1 2 ಸೆಂಟಿಮೀಟರ್ ಆಗಿದೆ ಆದ್ದರಿಂದ ಇದು 0 012 ಮೀಟರ್ ಮತ್ತು ಇದು d ಆಗಿದೆ d ಅನ್ನು ನೀಡಲಾಗಿದೆ d 0 4 ಮೀಟರ್ಗೆ ಸಮಾನವಾಗಿರುತ್ತದೆ ಈ ಎರಡು aa1 ಅಥವಾ bb1 ಅಥವಾ cc1 d 0 4 ಮೀಟರ್ಗಳ ನಡುವೆ ಮತ್ತು ಹೊರಗಿನ ತ್ರಿಜ್ಯ ಎಂದರೆ ನೀವು ಬೇರೆ ಏನನ್ನೂ ಮಾಡಬೇಕಾಗಿಲ್ಲ ನೇರವಾಗಿ ಅದನ್ನು 0 012 ಮೀಟರ್ ನೀಡಲಾಗಿದೆ ಮತ್ತು ಈಗ ನೀವು Ds ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ತ್ರಿಜ್ಯದ ಹೊರಗೆ ನಾವು r0 ಅನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ Ds r0 d ಮೂಲವನ್ನು ನೀವು ಕಂಡುಹಿಡಿಯಲು ಪ್ರಯತ್ನಿಸಿದರೆ Ds ಸಾಮಾನ್ಯವಾಗಿದೆ ಆದ್ದರಿಂದ ಮೂಲಭೂತವಾಗಿ ಇದು ನಿಮ್ಮ Ds r0 d r0 d14 ಮೂಲಭೂತವಾಗಿ ಇದು daa ಆಗಿ da1 ಆಗಿರುತ್ತದೆ ಮತ್ತು daa1 ಆಗಿ da1a ಆಗಿದೆ ಆದ್ದರಿಂದ ಮೂಲಭೂತವಾಗಿ ಇದು ಶಕ್ತಿ 1 ರಿಂದ 4 ಗೆ r0 d ಆಗಿದೆ ಆದ್ದರಿಂದ ಅದು ನಿಮ್ಮ 12 ಆಗಿದೆ ಆದ್ದರಿಂದ Ds r0 ಅನ್ನು 0 4 ಆಗಿ ಏಕೆ 0693 ಮೀಟರ್ ಈಗ Deq ಅನ್ನು ನಾವು ಮೊದಲೇ ನೋಡಿದ್ದೇವೆ dab dbc dca13 ಆದ್ದರಿಂದ ಈ ಕಾನ್ಫಿಗರೇಶನ್ನ ಸಮ್ಮಿತಿಯಿಂದ dab dbc ಗೆ ಸಮನಾಗಿರುತ್ತದೆ ಆದರೆ dca ವಿಭಿನ್ನವಾಗಿರುತ್ತದೆ ಆದ್ದರಿಂದ dab ಎಲ್ಲಾ ಸಾಧ್ಯತೆಗಳನ್ನು ತೆಗೆದುಕೊಳ್ಳಲು ಸಮಾನವಾಗಿರುತ್ತದೆ ಅದು ದೂರದ dab ಅನ್ನು dab1 ಆಗಿ ಮತ್ತು da1b ಅನ್ನು da1b1 ಆಗಿ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಆ ರೀತಿಯಲ್ಲಿ dab ಸಮಾನವಾಗಿರುತ್ತದೆ ಇಲ್ಲಿ ಮಧ್ಯದಿಂದ ಕೇಂದ್ರಕ್ಕೆ ಈ 2 ಕಂಡಕ್ಟರ್ಗಳ ಮಧ್ಯಬಿಂದುವನ್ನು ನೀಡಲಾಗಿದೆ ಮತ್ತು ಈ 2 ಅನ್ನು ನೀಡಲಾಗಿದೆ ಅದು ವಾಸ್ತವವಾಗಿ 10 ಮೀಟರ್ಗೆ ಸಮಾನವಾಗಿರುತ್ತದೆ ನನ್ನ ಪ್ರಕಾರ a to b 10 ಮೀಟರ್ ಆದ್ದರಿಂದ dab 10 ಮೀಟರ್ಗೆ ಸಮಾನವಾಗಿರುತ್ತದೆ ಮತ್ತು dab1 d a ನಿಂದ b' ಬಲಕ್ಕೆ a to b1 a to b 10 ಮೀಟರ್ ಮತ್ತು b to b1 0 4 ಆದ್ದರಿಂದ ನೀವು da1b ಅನ್ನು ತೆಗೆದುಕೊಂಡರೆ dab1 10 4 ಅದೇ ರೀತಿ da1b ಅದು ಇಲ್ಲಿಗೆ a1b ಆಗಿದೆ ಆದ್ದರಿಂದ ಇಲ್ಲಿಂದ ಇಲ್ಲಿಗೆ ಇದು ಕೇಂದ್ರದಿಂದ ಮಧ್ಯಕ್ಕೆ 10 ಮೀಟರ್ ಆದ್ದರಿಂದ ನೀವು a1 ನಿಂದ b1 ಅನ್ನು ಕಂಡುಹಿಡಿಯಬೇಕು ಅದು ಮಧ್ಯಬಿಂದುವಾಗಿದೆ ಆದ್ದರಿಂದ ಇದು 0 2 ಮತ್ತು ಇದು 0 2 ಆಗಿದೆ ಆದ್ದರಿಂದ ಇದು 10 0 2 0 2 ಆಗಿರುತ್ತದೆ ಅಂದರೆ 9 6 ಅದಕ್ಕಾಗಿಯೇ ಇದು da1b 9 6 ಮತ್ತು ಮತ್ತೆ da1b1 a1b1 ಮತ್ತೆ ಅದೇ ವಿಷಯ a1b1 ಮತ್ತೆ 10 ಮೀಟರ್ ಆದ್ದರಿಂದ ಇದು 10 ರಿಂದ ಪವರ್ 1 ರಿಂದ 4 ಆಗಿರುತ್ತದೆ ಏಕೆಂದರೆ 4 ದೂರಗಳು ಇವೆ ಆದ್ದರಿಂದ ಇದು 9 995 ಮೀಟರ್ ಮತ್ತು dbc dab 9 995 ಮೀಟರ್ಗೆ ಸಮಾನವಾಗಿರುತ್ತದೆ ಅದೇ ರೀತಿ dbc dab ಎರಡೂ ಸಮರೂಪದಿಂದ a b ನಿಂದ b c ಗೆ ಒಂದೇ ಆಗಿರುತ್ತವೆ ಈಗ ಅದೇ ರೀತಿ ನೀವು dca ಅನ್ನು ಲೆಕ್ಕ ಹಾಕುತ್ತೀರಿ ಆದ್ದರಿಂದ ನೀವು dca ಅನ್ನು ಲೆಕ್ಕಾಚಾರ ಮಾಡಿದರೆ ಅದು dca1 into dc1a into dc1a1 ಆಗಿ dca ಆಗಿರುತ್ತದೆ ಅದೇ ರೀತಿ ಎಲ್ಲಾ ದೂರಗಳು dca 20 ಆಗಿರುತ್ತದೆ ಈ ಅಂಕಿ ಅಂಶದಿಂದ ನೀವು dca 20 ಮೀಟರ್ ನಂತರ dca1 19 6 ಮತ್ತು dc1a 20 4 ಮತ್ತು dc1a1 20 ಗೆ 1 ರಿಂದ 4 ರ ಪವರ್ 19 997 ಮೀಟರ್ಗೆ ಸಮಾನವಾಗಿರುತ್ತದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಮುಂದೆ ನೀವು Deq 9 995 ಅನ್ನು 9 995 ರಿಂದ 19 997 ಗೆ 12 594 ಮೀಟರ್ಗೆ ಸಮನಾಗಿರುವ ಮೂರನೇ ಒಂದು ಭಾಗಕ್ಕೆ ಲೆಕ್ಕ ಹಾಕುತ್ತೀರಿ ಅದು Deq ಆದರೆ ನೀವು Deq ಗಾಗಿ ಅಂದಾಜು ಮೌಲ್ಯಗಳನ್ನು ತ್ವರಿತವಾಗಿ ಲೆಕ್ಕ ಹಾಕಬಹುದು ಎಂದು ನೀವು ನೋಡಿದರೆ ನೀವು ಈ ಎಲ್ಲಾ ವಿಷಯಗಳನ್ನು ನಿರ್ಲಕ್ಷಿಸುತ್ತೀರಿ ಎಂದು ನಾವು ಭಾವಿಸಿದರೆ ನಿಖರವಾದ ಮೌಲ್ಯಕ್ಕೆ ಬಹಳ ಹತ್ತಿರದಲ್ಲಿದೆ ಈ 0 4 ಅನ್ನು ಕಳೆಯುವ ಬದಲು ನಾವು ಊಹಿಸಿದರೆ ಮತ್ತು ನೀವು 10 ತೆಗೆದುಕೊಂಡರೆ 10 20 ನನ್ನ ಪ್ರಕಾರ ನೀವು ರೇಖಾಚಿತ್ರವನ್ನು ನೋಡಿದರೆ ನೀವು ಅದನ್ನು ತೆಗೆದುಕೊಂಡರೆ ಇದು 10 ಆಗಿದೆ ಇದು 10 ಮತ್ತು ಈ 20 ರ ನಡುವೆ ನೀವು ತೆಗೆದುಕೊಂಡರೆ 10 10 20 ಗೆ ಮೂರನೇ ಒಂದು ಭಾಗವು 12 599 ಮೀಟರ್ಗೆ ಸಮಾನವಾಗಿರುತ್ತದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಮತ್ತು ಇದು ನಮಗೆ ನಿಜವಾಗಿ 12 599 ಸಿಕ್ಕಿತು ಮತ್ತು ಇದು ನಮಗೆ 12 594 ಸಿಕ್ಕಿತು ಆದ್ದರಿಂದ 599 ಮತ್ತು 594 ಯಾವುದೇ ವ್ಯತ್ಯಾಸವಿಲ್ಲ ಇದು ಸರಿಸುಮಾರು 12 6 ಮೀಟರ್ ಇದು ಸರಿಸುಮಾರು 12 6 ಮೀಟರ್ ಕೂಡ ಯಾವುದೇ ವ್ಯತ್ಯಾಸವಿಲ್ಲ ಆದರೆ ತರಗತಿಯ ಉದ್ದೇಶದಿಂದ ಅಥವಾ ಸಂಖ್ಯಾತ್ಮಕ ಉದ್ದೇಶದಿಂದ ನೀವು ಇದನ್ನು ಪರಿಹರಿಸಬೇಕು ಆದರೆ ಸಂಶೋಧನಾ ಉದ್ದೇಶದಿಂದ ನೀವು ಇದನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ಇದು ಸಹಜವಾಗಿ ಯಾವುದೇ ವ್ಯತ್ಯಾಸವಲ್ಲ ಸರಿ ಆದರೆ ಸರಿಸುಮಾರು ಅವು ಒಂದೇ ಆಗಿವೆ ಎಂದು ನೀವು ನೋಡಬೇಕು ಆದರೆ ನೀವು ಈಗ ಸಮೀಕರಣ 34 ಅನ್ನು ಅನ್ವಯಿಸಿದರೆ ಪ್ರತಿ ಕಿಲೋಮೀಟರ್ಗೆ 0 0242log DeqDs ಮೈಕ್ರೋಫಾರ್ಡ್ ಆಗಿರಬಹುದು ನೀವು ಇಲ್ಲಿ Deq ಮತ್ತು Ds ಅನ್ನು ಬದಲಿಸುತ್ತೀರಿ ಇದೆಲ್ಲವೂ ನಿಮಗೆ ಸಿಗುತ್ತದೆ Can 0 0107096 microfarad ಪ್ರತಿ ಕಿಲೋಮೀಟರಿಗೆ ಸಮಾನವಾಗಿರುತ್ತದೆ ನೀವು ಫರಾದ್ನಲ್ಲಿ ಬರೆದರೆ ಅದು 2 677 10 6 Frad ಆಗಿರುತ್ತದೆ ನಿಮ್ಮ ಸಾಲಿನ ಉದ್ದ 250 ಕಿಲೋಮೀಟರ್ ಆಗಿರುವುದರಿಂದ ನಾವು ಅದನ್ನು ತೆಗೆದುಕೊಂಡಾಗ ಆ ಸಾಲಿನ ಉದ್ದ 250 ಕಿಲೋಮೀಟರ್ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಈ ಮೌಲ್ಯವನ್ನು ನೀವು 250 ರಿಂದ ಗುಣಿಸಬೇಕಾದ ಪ್ರತಿ ಕಿಲೋಮೀಟರ್ಗೆ ಮೈಕ್ರೊಫಾರ್ಡ್ ಆಗಿದೆ ಆದ್ದರಿಂದ ಅದು 2 677 10 6 ಫರಡ್ ಆಗಿರುತ್ತದೆ ಈಗ ಚಾರ್ಜಿಂಗ್ ಕರೆಂಟ್ I ಸಮಾನವಾಗಿರುತ್ತದೆ jωCanVline to neutral ವೋಲ್ಟೇಜ್ ನೀವು Can ಅನ್ನು ತೆಗೆದುಕೊಳ್ಳುತ್ತಿರುವುದರಿಂದ ಅದು ತಟಸ್ಥ ಕೆಪಾಸಿಟನ್ಸ್ಗೆ ರೇಖೆಯನ್ನು VLN ಗೆ ಲೈನ್ನಿಂದ ತಟಸ್ಥ ವೋಲ್ಟೇಜ್ಗೆ ಸೂಚಿಸುತ್ತದೆ ಮತ್ತು j ಧಾರಣವು ಸಾಮಾನ್ಯವಾಗಿ ಪ್ರಮುಖ ಪ್ರಸ್ತುತವಾಗಿದೆ ಹಾಗಾಗಿ I ಚಾರ್ಜಿಂಗ್ನ ಪ್ರಮಾಣವು j ಗೆ ಸಮನಾಗಿರುತ್ತದೆ ಏಕೆಂದರೆ ಅದು ಮ್ಯಾಗ್ನಿಟ್ಯೂಡ್ CanVline to neutral ಆಗಿರುವುದರಿಂದ ಇಲ್ಲಿ ಇರುವುದಿಲ್ಲ ಆದ್ದರಿಂದ V ರೇಖೆಯು ತಟಸ್ಥವಾಗಿ ವ್ಯಾನ್ ಆಗಿದ್ದರೆ ಅದು ವ್ಯಾನ್ ಕೋನ 0 ಆಗಿರುತ್ತದೆ ಆದ್ದರಿಂದ V mod |VLN | ಮ್ಯಾಗ್ನಿಟ್ಯೂಡ್ ಗೆ ಸಮನಾಗಿರುತ್ತದೆ Van 2203 ಕಿಲೋ ವೋಲ್ಟ್ಗೆ ಸಮನಾಗಿರುತ್ತದೆ ಲೈನ್ ಟು ಲೈನ್ ವೋಲ್ಟೇಜ್ ನಿಮಗೆ 220 KV ನೀಡಲಾಗಿದೆ ಆದ್ದರಿಂದ 2203 ಏಕೆಂದರೆ ನಿಮಗೆ ತಟಸ್ಥ ವೋಲ್ಟೇಜ್ VLN ಗೆ ಲೈನ್ ಅಗತ್ಯವಿದೆ ಚಾರ್ಜಿಂಗ್ ಕರೆಂಟ್ನ ಪ್ರಮಾಣವು ಪ್ರತಿ ಹಂತಕ್ಕೆ 2ω 2πf2 6777 10 62203 ಕಿಲೋ ಆಂಪಿಯರ್ಗೆ ಸಮಾನವಾಗಿರುತ್ತದೆ ಅಂದರೆ ನಾನು ಚಾರ್ಜಿಂಗ್ ಕರೆಂಟ್ ಪ್ರತಿ ಹಂತಕ್ಕೆ 0 1068 ಕಿಲೋ ಆಂಪಿಯರ್ ಆಗಿರುತ್ತದೆ ಈಗ qc3 ಹಂತವು ωCan Vline to line ವೋಲ್ಟೇಜ್ ಚದರ ಬಲಕ್ಕೆ ಸಮಾನವಾಗಿದೆ ಆದ್ದರಿಂದ ಮೂಲಭೂತವಾಗಿ ಇದು ಸಾಮಾನ್ಯ V2Xc Xc1c ನಲ್ಲಿ V2 ಆಗಿದೆ ಆದ್ದರಿಂದ ಇಲ್ಲಿಯೂ ಸಹ ನಿಮ್ಮ XCan ಬಲದಿಂದ ರೇಖೆಯ ಚೌಕಕ್ಕೆ V ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಅದು ವಾಸ್ತವವಾಗಿ 1Can ಆಗಿದ್ದು ಅದು ಅಂಶಕ್ಕೆ ಹೋಗುತ್ತದೆ ಆದ್ದರಿಂದ CanVLL2 ಬದಲಿ ω2πf ನಿಮ್ಮ ಕ್ಯಾನ್ 2 67 10 6 ಮತ್ತು VLL 2202 MVAR ಆಗಿದೆ ಇದು ವಾಸ್ತವವಾಗಿ 40 70 MVAR ಆಗಿದೆ ಆದ್ದರಿಂದ ಈ ಹೆಚ್ಚು VAR ಅನ್ನು ಇಂಜೆಕ್ಟ್ ಮಾಡಲಾಗುತ್ತದೆ